ವ್ಯಾಕ್ಯೂಮ್ನ ಅಳತೆ ಆದ್ದರಿಂದ ನಾವು ಇದುವರೆಗೆ ಅತ್ಮೋಸ್ಫೇರಿಕ್ ಪ್ರೆಷರ್ ಟೋಟಲ್ ಪ್ರೆಷರ್ ಅನ್ನು ನೋಡಿದ್ದೆವು ಆದ್ದರಿಂದ ನಾವೀಗ ನಿರ್ವಾತದ ಅಳತೆಗೆ ಇಳಿದಿದ್ದೇವೆ ಆದ್ದರಿಂದ ನಿರ್ವಾತದ ಅಳತೆಯಲ್ಲಿ ಅತ್ಮೋಸ್ಫೇರಿಕ್ ಗಿಂತ ಕಡಿಮೆ ಒತ್ತಡವನ್ನು ಸಾಮಾನ್ಯವಾಗಿ ಕಡಿಮೆ ಒತ್ತಡ ಅಥವಾ ನಿರ್ವಾತ ಒತ್ತಡ ಎಂದು ಕರೆಯಲಾಗುತ್ತದೆ ನಿರ್ವಾತ ಎಂಬ ಪದವನ್ನು ಉಲ್ಲೇಖಿಸಿದಾಗ ಗೇಜ್ ಒತ್ತಡವು ನೆಗೆಟಿವ್ ಆಗಿದೆ ಎಂದು ಅರ್ಥ ಇದು ಬಹಳ ಮುಖ್ಯ ಆದ್ದರಿಂದ ಗೇಜ್ ಒತ್ತಡವು ನೆಗೆಟಿವ್ ಆದಾಗ ಅದನ್ನು ನಿರ್ವಾತ ಎಂದು ಕರೆಯಲಾಗುತ್ತದೆ ಆದರೆ ಅತ್ಮೋಸ್ಫೇರಿಕ್ ಒತ್ತಡವು ಉಲ್ಲೇಖವಾಗಿ ಕೆಲಸ ಮಾಡುತ್ತದೆ ಮತ್ತು ಅಬ್ಸಲ್ಯೂಟ್ ಒತ್ತಡವು ಪಾಸಿಟಿವ್ ಆಗಿರುತ್ತದೆ ಕಡಿಮೆ ಒತ್ತಡವು ಮಧ್ಯಮ ಒತ್ತಡಕ್ಕಿಂತ ಅಳೆಯಲು ಹೆಚ್ಚು ಕಷ್ಟ ಆದ್ದರಿಂದ ನಾನು ನಿಮಗೆ ಹೇಳಿದೆ ಯಾವುದೇ ಒತ್ತಡ ಅಧಿಕವಾಗಿದ್ದರೆ ಅದು ಸುಲಭವಾಗುತ್ತದೆ ನೀವು ಅತ್ಮೋಸ್ಫೇರಿಕ್ ಒತ್ತಡದ ಕಡೆ ಹೋಗಬಯಸಿದರೆ ಅದಕ್ಕಿಂತ ಕಡಿಮೆ ಇರುವ ಯಾವುದೇ ಒತ್ತಡವು ಯಾವಾಗಲೂ ಕಠಿಣವಾಗಿರುತ್ತದೆ ಮ್ಯಾಕ್ ಲಿಯೋಡ್ ಗೇಜ್ ಅನ್ನು ಕಂಪ್ರೆಷನ್ ಗೇಜ್ ಎಂದು ಸಹ ಕರೆಯಲಾಗುತ್ತದೆ ಕಡಿಮೆ ಒತ್ತಡದ ಅನಿಲವನ್ನು ಕುಗ್ಗಿಸುವ ಮೂಲಕ ಮ್ಯಾಕ್ ಲಿಯೋಡ್ ಗೇಜ್ ಅನ್ನು ವ್ಯಾಕ್ಯೂಮ್ ಅಳತೆಗೆ ಬಳಸಲಾಗುತ್ತದೆ ಒಂದು ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಸಿಕ್ಕಿಹಾಕಿಕೊಂಡ ಅನಿಲವು ಕಂಪ್ರೆಸ್ಡ್ ಆಗುತ್ತದೆ ಪಾದರಸದ ಕಾಲಂನ ಎತ್ತರವನ್ನು ಅಳೆಯುವ ಮೂಲಕ ನಿರ್ವಾತವನ್ನು ಅಳೆಯಲಾಗುತ್ತದೆ ಹಾಗಾಗಿ ವ್ಯವಸ್ಥೆಯು ಈ ರೀತಿ ಕಾಣುತ್ತದೆ ಆದ್ದರಿಂದ ನಿಮ್ಮ ಬಳಿ ಒಂದು ಬಲ್ಬ್ ಇದೆ ನೀವು ಒಂದು ಕ್ಯಾಪಿಲರಿಯನ್ನು ಹೊಂದಿರುತ್ತೀರಿ ನಂತರ ನೀವು ಒಂದು ನಿರ್ವಾತ ಮೂಲವನ್ನು ಹೊಂದಿರುತ್ತೀರಿ ಇದನ್ನು ಇಲ್ಲಿ ಜೋಡಿಸಲಾಗಿದೆ ನೀವು ಗ್ರಾಜುಯೇಷನ್ ಅನ್ನು ಹೊಂದಿರುತ್ತೀರಿ ಇದು ಕ್ಯಾಪಿಲರಿ A ನಂತರ ನೀವು B ಅನ್ನು ಹೊಂದಿದ್ದೀರಿ ನಂತರ ನೀವು C ಅನ್ನು ಹೊಂದಿದ್ದೀರಿ ಇಲ್ಲಿ ಓಪನಿಂಗ್ ಇದೆ ನೀವು ಓಪನಿಂಗ್ O ಅನ್ನು ಹೊಂದಿದ್ದೀರಿ ನೀವು ವ್ಯಾಕ್ಯೂಮ್ ಅನ್ನು ಹೊಂದಿದ್ದೀರಿ ಇದನ್ನು ಇಲ್ಲಿ ಅನ್ವಯಿಸಲಾಗಿದೆ ನೀವು ಇದನ್ನು ಅಳೆಯಲು ಪ್ರಯತ್ನಿಸುವಿರಿ ಆದ್ದರಿಂದ ಮೆಕ್ ಲಿಯೋಡ್ ಗೇಜ್ ಬೋಯ್ಲ್ Boyles ನ ನಿಯಮದ ಮೇಲೆ ಕೆಲಸ ಮಾಡುತ್ತದೆ ಇದು ಏನನ್ನು ಹೇಳುತ್ತದೆ ಎಂದರೆ ಕಡಿಮೆ ಒತ್ತಡದ ಅನಿಲದ ಒಂದು ಗೊತ್ತಿರುವ ಪರಿಮಾಣವನ್ನು ಹೆಚ್ಚಿನ ಒತ್ತಡಕ್ಕೆ ಕುಗ್ಗಿಸುವ ಮೂಲಕ ಫಲಿತಾಂಶವಾದ ಪರಿಮಾಣ ಮತ್ತು ಒತ್ತಡವನ್ನು ಅಳೆಯುವ ಮೂಲಕ ಆರಂಭಿಕ ಪ್ರಕ್ರಿಯೆಯನ್ನು ಬೋಯ್ಲ್ ನ ನಿಯಮವೆಂದು ಪರಿಗಣಿಸಬಹುದು ಆದ್ದರಿಂದ ಕ್ಯಾಪಿಲರಿ A ನಲ್ಲಿ V1 ಬಲ್ಬ್ ನ ವ್ಯಾಕ್ಯೂಮ್ ಆಗಿದ್ದರೆ O ಮಟ್ಟಕ್ಕಿಂತ ಮೇಲೆ B ಮತ್ತು C ಗೆ ಸಂಪರ್ಕಿತವಾಗಿರುವ ವ್ಯವಸ್ಥೆಯಲ್ಲಿ P1 ಅನಿಲದ ಅಜ್ಞಾತ ಒತ್ತಡವಾಗಿದೆ ಕಂಪ್ರೆಶನ್ನಂತರ ಲಿಂಬ್ ನಲ್ಲಿರುವ ಅನಿಲದ ಒತ್ತಡ P2 ಆಗಿದೆ ಮತ್ತು ಕಂಪ್ರೆಶನ್ ನಂತರ ಸೀಲ್ಮಾಡಲಾದ ಲಿಂಬ್ ನಲ್ಲಿರುವ ಅನಿಲದ ಪರಿಮಾಣ V2 ಆಗಿದೆ ನಂತರ P1V1P2V2 ಕ್ಯಾಪಿಲರಿ ಟ್ಯೂಬ್ನ ಅಡ್ಡಭಾಗದ ಪ್ರದೇಶವು a ಆದರೆ A ಮತ್ತು B ಲಿಂಬ್ ಗಳಲ್ಲಿರುವ 2 ಕಾಲಂಗಳ ಮಟ್ಟದಲ್ಲಿರುವ ವ್ಯತ್ಯಾಸh ಆಗಿದೆ ನಂತರ V2ah h ಎಂಬುದು P1 ಮತ್ತು P2 ಗಳ ವ್ಯತ್ಯಾಸವಾಗಿದೆ ಅಂದರೆ hP2 P1 ಆದ್ದರಿಂದ ನಾವು ಅದನ್ನು ಸಮೀಕರಣಗಳಲ್ಲಿ ಮತ್ತೆ ಹಾಕಬಹುದು V1 ಮತ್ತು a ಅನುಪಾತವನ್ನು ಒಂದು ಕಂಪ್ರೆಶನ್ ಅನುಪಾತ ಎಂದು ಕರೆಯಲಾಗುತ್ತದೆ ಒಂದು ವೇಳೆ a ತುಂಬಾ ಚಿಕ್ಕದಾಗಿದ್ದರೆ ಪಾದರಸವು ಕ್ಯಾಪಿಲರಿ ಟ್ಯೂಬ್ನ ಒಳಗೆ ಅಂಟಿಕೊಳ್ಳುತ್ತದೆ ಇದು ಕಂಪ್ರೆಶನ್ ಅನುಪಾತದ ಮೇಲಿನ ಮಿತಿಯ ಮೇಲೆ ಒಂದು ನಿರ್ಬಂಧವನ್ನು ಹೇರುತ್ತದೆ ಆದ್ದರಿಂದ a ತುಂಬಾ ಚಿಕ್ಕದಾಗಿರಬಾರದು ಅದು ತುಂಬಾ ಚಿಕ್ಕದಾಗಿದ್ದರೆ ಸಿಸ್ಟಂ ವಿಫಲವಾಗುತ್ತದೆ

ಆದ್ದರಿಂದ ಈ ಮೂಲಕ ನಾವು ನಿರ್ವಾತ ಒತ್ತಡವನ್ನು ಅಳೆಯಲು ಪ್ರಯತ್ನಿಸಬಹುದು ಇನ್ನೊಂದನ್ನು ಪಿರಾನಿ ಗೇಜ್ ಎಂದು ಕರೆಯಲಾಗುತ್ತದೆ ಒಂದು ಪಿರಾನಿ ಗೇಜ್ ಕೆಲಸ ಮಾಡುವ ತತ್ವವು ಅನಿಲದ ಚೇಂಬರ್ ನಲ್ಲಿ ಬಿಸಿಯಾದ ತಂತಿಯನ್ನು ಇರಿಸಿದಾಗ ಅನಿಲದ ಉಷ್ಣವಾಹಕತೆಯು ಅದರ ಒತ್ತಡದ ಮೇಲೆ ಅವಲಂಬಿತವಾಗಿರುತ್ತದೆ ಅತ್ಯಂತ ಪ್ರಮುಖ ಪಿರಾನಿ ಗೇಜ್ ಅನ್ನು ಅತ್ಯಂತ ಕಡಿಮೆ ನಿರ್ವಾತಕ್ಕೆ ಬಳಸಲಾಗುತ್ತದೆ ಅದರಲ್ಲೂ ಅತ್ಯಾಧುನಿಕ ಉಪಕರಣಗಳಲ್ಲಿ ನಾವು ಯಾವಾಗಲೂ ಪಿರಾನಿ ಗೇಜ್ ಅನ್ನು ಬಳಸುತ್ತೇವೆ ಅನಿಲದ ಚೇಂಬರ್ ನಲ್ಲಿ ಬಿಸಿಯಾದ ತಂತಿಯನ್ನು ಇರಿಸಿದಾಗ ಅನಿಲದ ಉಷ್ಣವಾಹಕತೆಯು ಅದರ ಒತ್ತಡದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇದು ತಂತಿಯಿಂದ ಅನಿಲಕ್ಕೆ ಎನರ್ಜಿ ವರ್ಗಾವಣೆಯನ್ನು ಅನುಸರಿಸುತ್ತದೆ ಇದು ಅನಿಲದ ಒತ್ತಡಕ್ಕೆ ಅನುಗುಣವಾಗಿದೆ ಇದನ್ನು ಇಂದಿಗೂ ಸಮರ್ಥವಾಗಿ ಬಳಸಲಾಗುತ್ತಿದೆ ತಂತಿಯ ಉಷ್ಣತೆ ಯನ್ನು ತಂತಿಗೆ ಪೂರೈಕೆ ಮಾಡುವ ಶಾಖಶಕ್ತಿಯನ್ನು ಸ್ಥಿರವಾಗಿ ಇರಿಸಿ ಮತ್ತು ಅನಿಲದ ಒತ್ತಡವನ್ನು ಬದಲಾಯಿಸುವ ಮೂಲಕ ತಂತಿಯ ಉಷ್ಣತೆಯನ್ನು ಬದಲಾಯಿಸಬಹುದು ಮತ್ತು ಒತ್ತಡ ಮಾಪನದ ವಿಧಾನವನ್ನು ಒದಗಿಸುತ್ತದೆ ನಾನು ಇದನ್ನು ಪುನರಾವರ್ತಿಸುತ್ತೇನೆ ಇದು ಈಗಲೂ ಅನ್ವಯವನ್ನು ಕಂಡುಕೊಂಡಿರುವ ಒಂದು ಅತ್ಯಂತ ಪ್ರಮುಖ ಗೇಜ್ ಆಗಿದೆ ಅಲ್ಲಿ ಕಾರ್ಯತತ್ವವೆಂದರೆ ಯಾವಾಗ ಒಂದು ಚೇಂಬರ್ ನಲ್ಲಿ ಬಿಸಿಮಾಡಿದ ತಂತಿಯನ್ನು ಇರಿಸಿದಾಗ ಚೇಂಬರ್ ನಲ್ಲಿ ಅನಿಲದ ಉಷ್ಣವಾಹಕತೆಯು ಅದರ ಒತ್ತಡದ ಮೇಲೆ ಅವಲಂಬಿಸಿರುತ್ತದೆ ಮೂರು ಗುಣಲಕ್ಷಣಗಳು ಅಂದರೆ ಕರೆಂಟ್ ನ ಪ್ರಮಾಣ ಕರೆಂಟ್ ನ ರೆಸಿಸ್ಟಿವಿಟಿ ಮತ್ತು ಶಾಖವು ವಿಸರ್ಜಿತವಾಗಿರುವ ದರ ಒಂದು ನಿರ್ದಿಷ್ಟ ತಂತಿಯ ತಾಪಮಾನವನ್ನು ವಿದ್ಯುತ್ ಹರಿಯುವಿಕೆಯ ಮೂಲಕ ನಿಯಂತ್ರಿಸುತ್ತದೆ 2 ತಂತುವಿನ ಪ್ರತಿರೋಧಕವನ್ನು ಅಳೆಯಲ್ಪಟ್ಟಾಗ ಒಂದು ಪ್ರತಿರೋಧಕ ಸೇತುವೆಯನ್ನು ಬಳಸಲಾಗುತ್ತದೆ ಸೇತುವೆಯನ್ನು ಕೆಲವು ಉಲ್ಲೇಖದ ಒತ್ತಡದಲ್ಲಿ ಸಮತೋಲನ ಮಾಡಲಾಗಿದೆ ಮತ್ತು ಸಮತೋಲನದ ವಿದ್ಯುತ್ ಹರಿಯುವಿಕೆಯನ್ನು ಇತರ ಎಲ್ಲಾ ಅಮೂಲ್ಯ ಒತ್ತಡಗಳಲ್ಲಿ ರಿಲೇಟಿವ್ ಒತ್ತಡಗಳ ಅಳತೆಗೆ ಬಳಸಲಾಗುತ್ತದೆ ಇದು ಕೂಡ ಬಹಳ ಮುಖ್ಯ ಆದ್ದರಿಂದ ಒಂದು ಪಿರಾನಿ ಗೇಜ್ ನಿರ್ವಾತ ಮೂಲವು ಹೀಗೆ ಇದೆ ಬ್ರಿಡ್ಜ್ ಸರ್ಕ್ಯೂಟ್ ಇದೆ ಇದು ಒಂದು ತಂತು ಇದು ಬಿಸಿಯಾಗಿದೆ ಆದ್ದರಿಂದ ನೀವು ಒಂದು ಸ್ಥಿರ ವಾದ ಶಾಖವನ್ನು ಅಳೆಯಲು ಪ್ರಯತ್ನಿಸುವಿರಿ ಅಥವಾ ನೀವು ಶಾಖವನ್ನು ಬದಲಾಯಿಸಲು ಅಥವಾ ವೋಲ್ಟೇಜ್ ಅನ್ನು ಅಳೆಯಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಪಿರಾನಿ ಗೇಜ್ ಅನ್ನು ಅಂಬಿಎಂಟ್ ತಾಪಮಾನಕ್ಕೆ ಸರಿದೂಗಿಸುವುದರೊಂದಿಗೆ ಇಲ್ಲಿ ಒಂದು ನಿರ್ವಾತವಿದೆ ಎಂಬುದನ್ನು ನೀವು ನೋಡಬಹುದು ಆದ್ದರಿಂದ ಇಲ್ಲಿ ಬಿಸಿಯಾದ ಒಂದು ಬಿಸಿಯಾದ ವಸ್ತುವಿನ ಔಟ್ಪುಟ್ ಅನ್ನು ವೋಲ್ಟ್ ಮೀಟರ್ ಗೆ ಜೋಡಿಸಲಾಗುತ್ತದೆ ನಂತರ ಇದನ್ನು ಇನ್ನೊಂದು ಬಿಸಿಯಾದ ಧಾತುವಿಗೆ ಜೋಡಿಸಲಾಗುತ್ತದೆ ಆದ್ದರಿಂದ ಈ ಗೇಜ್ ಇದು ಸೀಲ್ ಮಾಡಿದ ಎವ್ಯಾಕ್ಯೂಎಟೆಡ್ ಗೇಜ್ ಆಗಿದೆ ಆದ್ದರಿಂದ ನೀವು ಪ್ರತಿರೋಧಕ ಬಿಲ್ಡ್ ಅನ್ನು ಹೊಂದಿದ್ದೀರಿ ಮತ್ತು ಇದು ಅನ್ವಯಿಕ ವೋಲ್ಟೇಜ್ ಆಗಿದೆ ಆದ್ದರಿಂದ ನೀವು ಈ ಪಿರಾನಿ ಗೇಜ್ ಅನ್ನು ಅಂಬಿಎಂಟ್ ತಾಪಮಾನ ಬದಲಾವಣೆಗೆ ಪರಿಹಾರ ದೊಂದಿಗೆ ನೋಡುತ್ತೀರಿ ಮುಂದಿನದು ಅಯಾನೈಸೇಶನ್ ಗೇಜ್ ಮಧ್ಯಮ ಮತ್ತು ಹೆಚ್ಚಿನ ನಿರ್ವಾತ ಮಾಪನಕ್ಕಾಗಿ ಅಯಾನೈಸೇಶನ್ ಗೇಜ್ ಅನ್ನು ಬಳಸಲಾಗುತ್ತದೆ ಈ ಗೇಜ್ ಗಳು ತಟಸ್ಥ ಅನಿಲ ಅಣುಗಳನ್ನು ಧನಾತ್ಮಕವಾಗಿ ಚಾರ್ಜ್ಡ್ ಅಥವಾ ಅಯಾನೈಸ್ಡ್ ಅನಿಲ ಅಣುಗಳಾಗಿ ಪರಿವರ್ತಿಸುತ್ತವೆ ಅಯಾನೈಸೇಶನ್ ಎಂದರೇನು ನಾನು 2 ಪೊಟೆನ್ಶಿಯಲ್ಗಳು ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ಒಂದು ಕಂಟೇನರ್ ನ ಒಳಗಿರಿಸಿ ಮತ್ತು ವಿದ್ಯುತ್ ಅನ್ನು ಅನ್ವಯಿಸುತ್ತಿರಿ ಹಾಗಾದರೆ ಇಲ್ಲಿ ಏನಾಯಿತು ಎಂಬುದನ್ನು ಕೇಳಿ ಅಯಾನೈಸೇಶನ್ ಆಯಿತು ಸರಿನಾ ಆದ್ದರಿಂದ ಅನಿಲವು ತಟಸ್ಥ ಅನಿಲ ಅಣುವನ್ನು ಧನಾತ್ಮಕವಾಗಿ ಚಾರ್ಜ್ಡ್ ಮಾಡಿದ ಅನಿಲ ಅಣುವಾಗಿ ಪರಿವರ್ತಿಸಿದಾಗ ಬಳಸಲಾಗುತ್ತದೆ ಗೇಜ್ ಅನ್ನು ಉಷ್ಣತಂತು ಅಥವಾ ವಸ್ತುವಿನಿಂದ ಹೊರಬರುವ ಎಲೆಕ್ಟ್ರಾನ್ ಗಳನ್ನು ಥರ್ಮಿಯೋನಿಕ್ ಗೇಜ್ ಎಂದೂ ಕರೆಯಲಾಗುತ್ತದೆ ಹೊರಬರುವ ಎಲೆಕ್ಟ್ರಾನ್ ಗಳನ್ನು ಥರ್ಮಿಯಾನ್ ಗಳು ಅಥವಾ ಥರ್ಮಲಿ ಎಮಿಟೆಡ್ ಅಯಾನ್ ಎಂದು ಕರೆಯಲಾಗುತ್ತದೆ ಥರ್ಮಿಯಾನ್ ಎಮಿಷನ್ ತತ್ವವನ್ನು ಎಲೆಕ್ಟ್ರಾನಿಕ್ ವ್ಯಾಕ್ಯೂಮ್ ಟ್ಯೂಬ್ ಗಳಲ್ಲಿ ಬಳಸಲಾಗುತ್ತದೆ ಟಂಗ್ಸ್ಟನ್ ತಂತು ವನ್ನು ಅತ್ಯಂತ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಹಾದುಹೋದಾಗ ಎಲೆಕ್ಟ್ರಾನಗಳು ಸಾಕಷ್ಟು ಶಕ್ತಿಯನ್ನು ಪಡೆದು ಬಾಹ್ಯಾಕಾಶಕ್ಕೆ ಚಲಿಸಿದಾಗ ಹಾಟ್ ಕ್ಯಾಥೋಡ್ ಅಯಾನೈಸೇಶನ್ ಗೇಜ್ ಥರ್ಮಿಯಾನಿಕ್ ಕ್ಯಾಥೋಡ್ ನಿಂದ ಎಲೆಕ್ಟ್ರಾನಗಳನ್ನು ಹೊರಹಾಕುತ್ತವೆ ಅವುಗಳನ್ನು ವಿದ್ಯುತ್ ಕ್ಷೇತ್ರದಲ್ಲಿ ವೇಗೋತ್ಕರ್ಷ ಗೊಳಿಸಲಾಗುತ್ತದೆ ಹಾಗಾಗಿ ಅವರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂದರೆ ಇದು ಋಣಾತ್ಮಕ ಇದು ಧನಾತ್ಮಕವಾಗಿದೆ ಆದ್ದರಿಂದ ಇದು ನಿರ್ವಾತದ ಒಳಗೆ ಇರುತ್ತದೆ ಮತ್ತು ನೀವು ಸಾಕಷ್ಟು ವೋಲ್ಟೇಜ್ ವೋಲ್ಟೇಜ್ ಅಥವಾ ವಿದ್ಯುತ್ ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಅಯಾನೈಸೇಶನ್ ನಡೆಯುತ್ತಿದೆ ಈ ಅಯಾನೈಸೇಶನ್ ಎಲ್ಲೆಡೆಯೂ ಹರಡಬಹುದು ಆದ್ದರಿಂದ ನಾನು ಏನು ಮಾಡುತ್ತೇನೆ ಎಂದರೆ ನಾನು ಅದರ ಸುತ್ತ ಮ್ಯಾಗ್ನೆಟಿಕ್ ಕಾಯಿಲ್ ಅನ್ನು ಅಥವಾ ವಿದ್ಯುತ್ ಕ್ಷೇತ್ರದ ಸುತ್ತ ಸುತ್ತಲು ಪ್ರಯತ್ನಿಸಿದೆ ಮತ್ತು ಅವುಗಳು ಕೇಂದ್ರೀಕೃತವಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿದೆ ಈ ಎಲೆಕ್ಟ್ರಾನ್ ಗಳು ಅನಿಲ ಅಣುಗಳಿಗೆ ಡಿಕ್ಕಿ ಹೊಡೆದು ಅಯಾನೈಸ್ ಮಾಡುತ್ತದೆ ತಂತುವಿನ ಉಲ್ಲೇಖದೊಂದಿಗೆ ಆನೋಡ್ ಮತ್ತು ಗ್ರಿಡ್ ಅನುಕ್ರಮವಾಗಿ ಋಣಾತ್ಮಕ ಮತ್ತು ಧನಾತ್ಮಕ ಪೊಟೆನ್ಶಿಯಲ್ ಗಳಾಗಿವೆ ಅನಿಲ ಅಣುಗಳು ಬಿಸಿಯಾದ ತಂತುವಿನಿಂದ ಹೊರಸೂಸಲ್ಪಟ್ಟ ಎಲೆಕ್ಟ್ರಾನ್ ಗಳೊಂದಿಗೆ ಡಿಕ್ಕಿ ಹೊಡೆದು ಅಯಾನೈಸ್ ಆಗುತ್ತದೆ ಧನಾತ್ಮಕ ಅಯಾನ್ ಗಳು ಋಣಾತ್ಮಕವಾಗಿ ಚಾರ್ಜ್ ಆದ ಆನೋಡ್ ಕಡೆಗೆ ಚಲಿಸುತ್ತವೆ ಹೀಗೆ ಅಯಾನೈಸ್ಡ್ ವಿದ್ಯುತ್ ಸರ್ಕ್ಯೂಟ್ನ ಮೂಲಕ ಹರಿಯುತ್ತದೆ ಇದು ಗೇಜ್ ನಲ್ಲಿ ಅಬ್ಸಲ್ಯೂಟ್ ಅನಿಲದ ಒತ್ತಡವನ್ನು ಅಳೆಯುವ ಒಂದು ಮಾಪನವಾಗಿದೆ ಅಬ್ಸಲ್ಯೂಟ್ ಅನಿಲದ ಒತ್ತಡ P ಅನ್ನು ಈ ಕೆಳಗಿನ ಸಮೀಕರಣದಿಂದ ನೀಡಲಾಗಿದೆ ಎಲ್ಲಿಯವರೆಗೆ ವಿದ್ಯುತ್ನ ಪೊಟೆನ್ಶಿಯಲ್ ಮತ್ತು ಗ್ರಿಡ್ ಸರ್ಕ್ಯೂಟ್ ವಿದ್ಯುತ್ ಅಥವಾ ಎಲೆಕ್ಟ್ರಾನಿಕ್ ಕರೆಂಟ್ ಬದಲಾಗದೆ ಇರುವವರೆಗೆ ಅಬ್ಸಲ್ಯೂಟ್ ಅನಿಲದ ಪ್ರಕ್ರಿಯೆಯು ಅಯಾನೈಸೇಶನ್ ವಿದ್ಯುತ್ ಗೆ ಅನುಗುಣವಾಗಿರುತ್ತದೆ ತ್ರಿಯೋಡ್ ಅಸೆಂಬ್ಲಿಯಲ್ಲಿ ಬಳಸಲಾಗುವ ತಂತುವು ಶುದ್ಧ ಅಥವಾ ಥೋರಿಯೆಟೆಡ್ ಟಂಗ್ಸ್ಟನ್ ಅಥವಾ ಬೇರಿಯಂ ಮತ್ತು ಸ್ಟ್ರಾಂಟಿಯಂ ಆಕ್ಸೈಡ್ ನ ಪ್ಲಾಟಿನಂ ಮಿಶ್ರಲೋಹ ಲೇಪನದಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಇವು ವ್ಯಾಕ್ಯೂಮ್ ಅಳೆಯುವ ಗೇಜ್ ಗೆ ಬಳಸಲಾಗುವ ಸಾಮಗ್ರಿಗಳು ಇನ್ನೊಂದು ಗೇಜ್ ಅನ್ನು ಕ್ನೂಡ್ಸೆನ್ ಗೇಜ್ ಎಂದು ಕರೆಯಲಾಗುತ್ತದೆ ಇದು ಅತ್ಯಂತ ಕಡಿಮೆ ಒತ್ತಡಗಳನ್ನು ಅಳೆಯಲು ಬಳಸಲಾಗುವ ಒಂದು ಸಾಧನವಾಗಿದೆ ಅಳೆಯಲಾದ ಒತ್ತಡವು ವಿವಿಧ ತಾಪಮಾನಗಳಲ್ಲಿ ಇರುವ ವೇನ್ ಗಳು ಮತ್ತು ಬಿಸಿ ತಟ್ಟೆಗಳ ನಡುವಿನ ಮೊಲಿಕ್ಯುಲರ್ ಡೆನ್ಸಿಟಿಯ ಮುಮೆಂಟಂ ವಿನಿಮಯದ ನಿವ್ವಳ ರೇಟ್ ನ ಫಂಕ್ಷನ್ ಆಗಿರುತ್ತದೆ ಇದೇ ತತ್ವದ ಮೇಲೆ ಕ್ನುಡ್ಸೆನ್ ಗೇಜ್ ಕೆಲಸ ಮಾಡುತ್ತದೆ ಪಂಪ್ ನ ವೇನ್ ಗಳು ಮತ್ತು ಬಿಸಿ ತಟ್ಟೆಯ ನಡುವಿನ ಮೊಲಿಕ್ಯುಲರ್ ಡೆನ್ಸಿಟಿಯ ಮುಮೆಂಟಂ ವಿನಿಮಯದ ನಿವ್ವಳ ರೇಟ್ ನ ಒಂದು ಕಾರ್ಯವಾಗಿ ಒತ್ತಡವನ್ನು ಅಳೆಯಲಾಗುತ್ತದೆ ಅದನ್ನು ವಿವಿಧ ತಾಪಮಾನಗಳಲ್ಲಿ ಇರಿಸಲಾಗುತ್ತದೆ ಇದು ಅನಿಲದ ಒತ್ತಡ ಮತ್ತು ಉಷ್ಣತೆಯನ್ನು ಸಂಯೋಜಿಸಬಲ್ಲದು ಸರಿ ಆದ್ದರಿಂದ ನೀವು ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನನಗೆ ರೇಖಾಚಿತ್ರವನ್ನು ಬರೆಯಲು ಬಿಡಿ ಇದು ತಂತುವಿನ ಸಸ್ಪೆನ್ಶನ್ ಸರಿ ಆದ್ದರಿಂದ ಇದು ಪ್ಲೇಟ್ 1 ಇದು ವೇನ್ 1 ಮತ್ತು ಇದು ವೇನ್ 2 ಪ್ಲೇಟ್ 2 ವೇನ್ 2 ಮೇಲಿನದು ಮತ್ತು ಇಲ್ಲಿ ನಾನು ಪ್ಲೇಟ್ ಜೋಡಿಸಿದ್ದೇನೆ ಸರಿ ಆದ್ದರಿಂದ 1ನೇ ಪ್ಲೇಟ್ ಹಿಂದೆ ಇದೆ ಇಲ್ಲಿ ಪ್ಲೇಟ್ 2 ಮುಂದೆ ಮತ್ತು ವೇನ್ ಹಿಂದಿದೆ ಓಕೆ ಹಾಗಾಗಿ ಇಲ್ಲಿ ಕನ್ನಡಿಯಿದ್ದು ಇದಕ್ಕೆ ಪ್ರತಿಯಾಗಿ ಗ್ರಾಜುಯೇಷನ್ ಮಾಪಕವಿದೆ ಇದು ಒಂದು ಮಾಪನ ಆದ್ದರಿಂದ ಹೀಗೆ ಕ್ನೂಡ್ಸೆನ್ ಗೇಜ್ ಕೆಲಸ ಮಾಡುತ್ತದೆ ವೇನ್ ಗಳ ತಾಪಮಾನ Tg ಆಗಿರಲಿ ತಾಪಮಾನದಲ್ಲಿನ ವ್ಯತ್ಯಾಸದ ಕಾರಣ ಅನಿಲ ಅಣುಗಳು ಕೂಲರ್ ವೇನ್ ಗಳಿಗೆ ಅಪ್ಪಳಿಸುತ್ತದೆ ಈ ಅಣುಗಳು ಅನಿಲಗಳ ಚಲನಸಿದ್ಧಾಂತದ ಪ್ರಕಾರ ವೇನ್ ನಿಂದ ಹೊರಹೋಗುವವರಿಗಿಂತ ಹೆಚ್ಚಿನ ವೇಗವನ್ನು ಹೊಂದಿರುತ್ತವೆ ಕನ್ನಡಿಯ ಕೋನೀಯ ಸ್ಥಳಾಂತರವು ವೇಗಗಳಲ್ಲಿನ ವ್ಯತ್ಯಾಸದಿಂದಾಗಿ ವೇನ್ ಗಳಿಗೆ ನೀಡಲಾಗುವ ನೆಟ್ ಮುಮೆಂಟಂ Fಬಲ ನ ಅಳತೆಯಾಗಿದೆ ಈ ಕೆಳಗಿನ ಸಮೀಕರಣವು ಅನಿಲದ ಒತ್ತಡವನ್ನು ತಾಪಮಾನ ಮತ್ತು ಅಳೆಯಲಾದ ಬಲದ ಪರಿಭಾಷೆಯಲ್ಲಿ ನೀಡುತ್ತದೆ ಈ ಸಮೀಕರಣವನ್ನು ಸಣ್ಣ ತಾಪಮಾನ ವ್ಯತ್ಯಾಸಗಳಿಗೆ T Tg ಬಳಸಬಹುದು ಆದ್ದರಿಂದ ಕ್ನೂಡ್ಸೆನ್ ಗೇಜ್ ನ ಪ್ರಮುಖ ಪ್ರಯೋಜನಗಳೆಂದರೆ ಇದು ಅಬ್ಸಲ್ಯೂಟ್ ಒತ್ತಡವನ್ನು ನೀಡುತ್ತದೆ ಮತ್ತು ಮಾಪನಾಂಕ ನಿರ್ಣಯಿಸುವ ಅಗತ್ಯವಿಲ್ಲ ಇವು ಅತ್ಯಂತ ಹೆಚ್ಚು ಒತ್ತಡದ ವಾತಾವರಣದಲ್ಲಿ ಬಹಳ ಉಪಯುಕ್ತವಾಗಿವೆ ಅಧಿಕ ಒತ್ತಡದ ಅಳತೆಗಳು ನಿರ್ದಿಷ್ಟ ಸಾಧನಗಳ ಬಳಕೆಯನ್ನು ಅಗತ್ಯವಾಗಿಸುತ್ತದೆ ಅತ್ಯಂತ ಜನಪ್ರಿಯ ಸಾಧನವಾದ ಈ ಬ್ರಿಡ್ಜ್ಮನ್ ಗೇಜ್Bridgmans gauge ಅನ್ನು ಅಧಿಕವಾಗಿ ಬಳಸಿದ್ದು ಇದು ಹೆಚ್ಚಿನ ಒತ್ತಡವನ್ನು ಅಂದರೆ 1 ಲಕ್ಷ ಅತ್ಮೋಸ್ಫಿಯರ್ ವರೆಗೂ ಅಳೆಯಬಲ್ಲದು ಸಾಂಪ್ರದಾಯಿಕ ಬ್ರಿಡ್ಜ್ ಸರ್ಕ್ಯೂಟ್ ಗಳನ್ನು ಪ್ರತಿರೋಧದ ಬದಲಾವಣೆಯನ್ನು ಅಳೆಯಲು ಬಳಸಲಾಗುತ್ತದೆ ಇದು ಅನ್ವಯಿಕ ಒತ್ತಡದ ಪರಿಭಾಷೆಯಲ್ಲಿ ಮಾಪನಾಂಕ ನಿರ್ಣಯಿತವಾಗಿರುತ್ತದೆ ಮತ್ತು ಇದನ್ನು ಈ ಸಮೀಕರಣದಿಂದ ನೀಡಲಾಗುತ್ತದೆ ಇಲ್ಲಿ R1 ಎಂಬುದು 1 atm ನಲ್ಲಿನ ಪ್ರತಿರೋಧ Pr ಪ್ರತಿರೋಧದ ಒತ್ತಡದ ಗುಣಾಂಕ ಮತ್ತು ∆P ಗೇಜ್ ಒತ್ತಡವಾಗಿದೆ ಬ್ರಿಡ್ಜ್ಮನ್ ಗೆ ಏಜಿಂಗ್ ಸಮಸ್ಯೆ ಇರುವುದರಿಂದ ಆಗಾಗ್ಗೆ ಮಾಪನಾಂಕ ನಿರ್ಣಯ ಅಗತ್ಯವಿರುತ್ತದೆ ಹಿಂದಿನ ಒಂದು ಕ್ನೂಡ್ಸೆನ್ ಗೇಜ್ ನಲ್ಲಿ ಯಾವುದೇ ಮಾಪನಾಂಕ ನಿರ್ಣಯದ ಅವಶ್ಯಕತೆ ಯಿಲ್ಲ ಇದುವರೆಗೆ ನಾವು ಕಂಡ ಫ್ಲೂಯಿಡ್ ಹರಿವಿನ ಮಾಪನವು ಕೇವಲ ಗಾಳಿಯನ್ನು ಮಾಧ್ಯಮವಾಗಿ ನೋಡಿದೆವು ಈಗ ನಾವು ದ್ರವವನ್ನು ನೋಡಲು ಪ್ರಯತ್ನಿಸುತ್ತೇವೆ ಒಂದು ಮೇಲ್ಮೈ ಫ್ಲೋಟ್ ಗಳ ಪ್ರಗತಿಯನ್ನು ಸಮಯದ ಮೂಲಕ ಫ್ಲೂಯಿಡ್ ಹರಿವಿನ ವೇಗವನ್ನು ಅಳೆಯಬಹುದು ಮೇಲ್ಮೈ ವೇಗದಿಂದ ಸರಿಸುಮಾರು ಹರಿವಿನ ಸರಾಸರಿ ವೇಗವನ್ನು ಲೆಕ್ಕ ಹಾಕಬಹುದು ಉದಾಹರಣೆಗೆ ನೀರು ಹರಿಯುತ್ತಿದ್ದರೆ ಮತ್ತು ಅದರ ಮೇಲೆ ಒಂದು ಸಣ್ಣ ಕಾಗದವನ್ನು ಹಾಕಿ ನೀವು ಅದನ್ನು ಸಮಯವನ್ನು ಪ್ರಾರಂಭಿಸಿ ಸರಿ ಈಗ ಅದು ಪ್ರಾರಂಭವಾಗುತ್ತದೆ ಮತ್ತು ನಂತರ ನೀವು ನೀರಿನ ವೇಗವನ್ನು 100 ಮೀಟರ್ ನಂತರ ತೆಗೆದುಕೊಳ್ಳುತ್ತೀರಿ ಹಾಗಾಗಿ ನಾವು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಒಂದು ಮೇಲ್ಮೈ ಪ್ಲಾಟ್ ನ ಪ್ರಗತಿಯನ್ನು ಸಮಯದ ಮೂಲಕ ಹರಿವಿನ ವೇಗವನ್ನು ಮಾಡಬಹುದು ಮೇಲ್ಮೈ ವೇಗದಿಂದ ಸರಿಸುಮಾರು ಹರಿವಿನ ಸರಾಸರಿ ವೇಗವನ್ನು ಲೆಕ್ಕ ಹಾಕಬಹುದು ನಾವು ಸಾಲ್ಟ್ ಗಲ್ಫ್ ಇಂಜೆಕ್ಷನ್ನ ವಿಧಾನವನ್ನು ಮಾಡಬಹುದು ಅದಕ್ಕೆ ಬೇಕಾಗಿರುವುದು ಕೇವಲ ಒಂದು ಸಣ್ಣ ಪ್ರಮಾಣದ ಉಪ್ಪಿನ ದ್ರಾವಣ ಕೈಹಿಡಿದ ವಾಹಕ ಮೀಟರ್ ಮತ್ತು ಸ್ಟಾಪ್ ವಾಚ್ ಆದ್ದರಿಂದ ಅಳತೆಮಾಡಿದ ಪ್ರಮಾಣವು ಉಪ್ಪು ದ್ರಾವಣದ Vu ಆಗಿದೆ ಸಾಮಾನ್ಯವಾಗಿ ಒಂದು ಸಣ್ಣ ನದಿಯಿಂದ ಕೆಲವು ಲೀಟರಗಳನ್ನು ಉಪ್ಪು ದ್ರಾವಣದಿಂದ ತಯಾರಿಸಲಾಗುತ್ತದೆ ಬಹುಶಃ 1 ಲೀಟರ್ ಅಥವಾ ಕಡಿಮೆ ಸ್ಟ್ರೀಮ್ ಆದ್ದರಿಂದ ಇದು ವಾಹಕತೆಯಾಗಿದೆ ಆದ್ದರಿಂದ ವಾಹಕತೆಯ ರೀಡಿಂಗ್ ಅನ್ನು ಸಮಯ T ಯನ್ನು 5 ಸೆಕೆಂಡುಗಳು ಮತ್ತು 10 ಸೆಕೆಂಡುಗಳ ಅಂತರದಲ್ಲಿ ತೆಗೆದುಕೊಳ್ಳಲಾಗುತ್ತದೆ ನಾವು ಒಂದು ಹರಿವನ್ನು ಲೆಕ್ಕ ಹಾಕಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈ ಸಮೀಕರಣದ ಮೂಲಕ ಹರಿವನ್ನು ನೀಡಬಹುದು ಹರಿವಿನ ಮೇಲ್ವಿಚಾರಣೆಗಾಗಿ ಅಲ್ಟ್ರಾಸಾನಿಕ್ ವಿಧಾನದ ಬಳಕೆಯು ಒಂದು ಅಲ್ಟ್ರಾಸಾನಿಕ್ ಟ್ರಾನ್ಸ್ಡ್ಯೂಸರ್ ಮತ್ತು ರಿಸೀವರ್ ಅನ್ನು ನದಿಯ ಒಂದು ಬದಿಯಲ್ಲಿರುವ ಸಾಧನದೊಂದಿಗೆ ಒಂದು ಹರಿವಿನ ಮೇಲೆ ಇರಿಸುವುದು ಆದ್ದರಿಂದ ಶಬ್ದವು ಚಲಿಸುವ ವೇಗ ಮತ್ತು ಹಿಂದಿರುಗುವ ವೇಗದೊಂದಿಗೆ ಆಂಪ್ಲಿಟ್ಯೂಡ್ ಯು ಚಲಿಸುವ ವೇಗವನ್ನು ನಾವು ನೋಡುತ್ತೇವೆ ಆದ್ದರಿಂದ ಪಿಚ್ ಮತ್ತು ಕ್ಯಾಚ್ ನೊಂದಿಗೆ ನಾವು ವೇಗ ಎಷ್ಟು ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಸರಿ ಧ್ವನಿ ತರಂಗವು ಮೇಲ್ಮುಖದಿಂದ ಕೆಳಭಾಗದ ಸ್ಟೇಷನ್ಗೆ ವರ್ಗಾವಣೆಗೊಂಡಾಗ ಶಬ್ದ ತರಂಗವು ಕೆಳಹರಿವಿನಿಂದ ಮೇಲಕ್ಕೆ ಹೋಗುವುದಕ್ಕಿಂತ ವೇಗವಾಗಿ ಚಲಿಸುತ್ತದೆ ನೀರಿನ ವೇಗವನ್ನು ಲೆಕ್ಕ ಹಾಕಲು ಸಮಯದ ವ್ಯತ್ಯಾಸವನ್ನು ಬಳಸಲಾಗುತ್ತದೆ ಇದರಲ್ಲಿ ಹಲವಾರು ಸಂಭವನೀಯ ತಪ್ಪುಗಳು ಸಂಭವಿಸಬಹುದು ಆದರೆ ಜನರು ಬಾಲ್ ಪಾರ್ಕ್ ನ ಫಿಗರ್ ಸಲುವಾಗಿ ಇದನ್ನು ಮಾಡುತ್ತಾರೆ ಒಂದು ಪೈಪ್ನಲ್ಲಿ ಸ್ಥಿರವಾದ ಹರಿವು ಇದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ನಲ್ಲಿ ಜನರು ಮಾಡುವ ಅತ್ಯಂತ ಸಾಮಾನ್ಯ ಪ್ರಯೋಗಗಳು ಒತ್ತಡದ ಡ್ರಾಪ್ ಎಂಬುದು ಸ್ಪೀಡ್ ಸ್ಕ್ವಯರ್ಡ್ನ ಫನ್ಕ್ಷನ್ ಆಗಿದೆ ಆದ್ದರಿಂದ ಒಂದು ಸರಾಸರಿ ಸ್ಥಿರ ವಾದ ರೀಡಿಂಗ್ ಸ್ಪೀಡ್ ಸ್ಕ್ವಯರ್ಡ್ನ ಸರಾಸರಿ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ ಆದರೆ ಸರಾಸರಿ ಹರಿವು ಸರಾಸರಿ ವೇಗವನ್ನು ಅವಲಂಬಿಸಿರುತ್ತದೆ ಸ್ಕ್ವಯರ್ಡ್ ಮೇಲಲ್ಲ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಕಂಡದ್ದನ್ನು ಪುನರಗಮನಿಸಲು ಒತ್ತಡದ ಅಳತೆ ಮಾನೋಮೀಟರ್ ಗಳ ವಿಧ ಟ್ರಾನ್ಸ್ಡ್ಯೂಸರ್ಗಳ ವಿಧ ಗೇಜ್ ಗಳ ವಿಧಗಳು ಮತ್ತು ನಿರ್ವಾತದ ಅಳತೆ ಅಲ್ಲಿ ಒಂದು ಹರಿವಿನ ಅಳತೆ ಸಹ ಇದೆ ಆದರೆ ನಾವು ನಮ್ಮನ್ನು ನಿರ್ವಾತದವರೆಗೆ ಸೀಮಿತಗೊಳಿಸುತ್ತಿದ್ದೇವೆ ಈ ಚಿತ್ರದ ವಿಷಯವು ಒತ್ತಡ ಮಾಪನ ಮಾನೋಮೀಟರ್ ಗಳ ವಿಧ ವಿವಿಧ ರೀತಿಯ ಟ್ರಾನ್ಸ್ಡ್ಯೂಸರ್ ಗಳು ಗೇಜ್ ಗಳ ವಿಧ ಮತ್ತು ನಿರ್ವಾತದ ಅಳತೆ ಆಗಲಿದೆ ಧನ್ಯವಾದಗಳು